ಈಗ ನಾವು ಈ ಆಲೋಚನೆಯನ್ನು ಎರಡು ಆಯಾಮಗಳಲ್ಲಿ ವಿಸ್ತರಿಸಬಹುದು ಮತ್ತು ನನ್ನ ಪ್ರಕಾರ ಜ್ಯಾಮಿತಿಜೆಯೊಮೆಟ್ರಿ ತುಂಬಾ ಚೆನ್ನಾಗಿದೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಎರಡು ಆಯಾಮಗಳಲ್ಲಿ ಮೊದಲನೆಯದಾಗಿ ನಾನು ನಿಮಗೆ ಒಂದು ಆಯಾಮದಲ್ಲಿ ಹೇಳಲು ಬಯಸುತ್ತೇನೆ ನಮಗೆ ಯಾವುದೇ ಆಯ್ಕೆ ಇರಲಿಲ್ಲ ವಿವೇಚನೆಯ ತೂಕವು ರೇಖೆಯ ಭಾಗಗಳಾಗಿವೆ 2D ಯಲ್ಲಿ ನಮಗೆ ಆಯ್ಕೆ ಇದೆ ಆದ್ದರಿಂದ ನೀವು ಪ್ರಾರಂಭದಲ್ಲಿಯೇ ಮುರಿದು ಹಾಕಿದ ವಿಮಾನವನ್ನು ನೋಡಿದ್ದೀರಿ ಇದು ಈ ತ್ರಿಕೋನದಂತೆಯೇ ಇರಬಹುದು ಆದರೆ ಇವುಗಳಷ್ಟೇ ನಮಗೆ ಆಯ್ಕೆಗೆ ಇವೆ ವಿದ್ಯಾರ್ಥಿ ಇಲ್ಲ ಈಗ ನಾನು ಚೌಕವನ್ನು ಹೊಂದಬಹುದು ಅಥವಾ ನಾನು ಸರಿಯಾಗಿ ಹೊಂದಬಹುದಾದ ಯಾವುದೇ ಆಕಾರಗಳನ್ನು ಆಯತಾಕಾರದಲ್ಲಿ ಹೊಂದಬಹುದು ಆದ್ದರಿಂದ ಪ್ರತಿಯೊಂದು ಅಂಶವು ಅದರೊಳಗೆ ಕೆಲವು ಆಕಾರದ ಕಾರ್ಯಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಅವುಗಳನ್ನು ಆಧಾರ ಕಾರ್ಯಗಳೆಂದು ಕರೆಯುವುದನ್ನು ನಿಲ್ಲಿಸುತ್ತೇವೆ ಈಗ ನಾವು ಅವುಗಳನ್ನು ಶೇಪ್ ಫಂಕ್ಶನ್ ಎಂದು ಕರೆಯಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನೀವು ಸಾಹಿತ್ಯವನ್ನು ಓದಿದಾಗ ಅದು ಸುಗಮವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಇಲ್ಲಿ 1ಡಿ ಲೈನ್ ವಿಭಾಗವನ್ನು ತೆಗೆದುಕೊಂಡಾಗ ಇದು 2 ಆಕಾರದ ಕಾರ್ಯಗಳ ಶೇಪ್ ಫಂಕ್ಷನ್ ನ್ನು ಸರಿಯಾಗಿ ಹೊಂದಿದೆ ಈಗ ನಾನು ಈ ಇಂತಹ ತ್ರಿಕೋನವನ್ನು ತೆಗೆದುಕೊಂಡಾಗ ಕನಿಷ್ಟ 3 ಆಕಾರದ ಕಾರ್ಯಗಳು ಶೇಪ್ ಫಂಕ್ಷನ್ ನ್ನು ಗಳು ಬೇಕಾಗುತ್ತವೆ ನಂತರ 3 ಆಕಾರದ ಕಾರ್ಯಗಳು ಶೇಪ್ ಫಂಕ್ಷನ್ ಗಳು ಹೇಗೆ ಸರಿಯಾಗಿವೆ ಎಂದು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಪ್ರತಿ ನೋಡ್ ಗೆ ಒಂದನ್ನು ಲಗತ್ತಿಸಲಾಗಿದೆ ಈಗ ನಾನು ಇಲ್ಲಿಗೆ ಹೋದಾಗ ನಾನು ಇಲ್ಲಿ ನಾಲ್ಕು ಆಕಾರದ ಕಾರ್ಯಗಳನ್ನು ಕಲ್ಪಿಸಬಲ್ಲೆ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆಂದರೆ ಈ ರೀತಿಯ ಆಕಾರ ಕಾರ್ಯಗಳನ್ನು ಶೇಪ್ ಫಂಕ್ಷನ್ ಗಳು ಬೇಕಾಗುತ್ತವೆ ನಾವು ಗೊತ್ತಿಲ್ಲದವುಗಳನ್ನು ಮಾಡೆಲಿಂಗ್ ಮಾಡಲು ಹೆಚ್ಚು ಹೆಚ್ಚು ನಮ್ಯತೆ ಫ್ಲೆಕ್ಸಿಬಿಲಿಟಿ ಯನ್ನು ತರುತ್ತಿದ್ದೇವೆ ಆದ್ದರಿಂದ ಇದೆ ಒಂದು ವಿಷಯ ನಾನು ನಿಮಗೆ 2 ಡಿ ಸಂದರ್ಭದಲ್ಲಿ ಹೇಳಲು ಬಯಸಿದ್ದು ಈಗ ನೀವು ಗಮನಿಸಿದ ಒಂದು ವಿಷಯವೆಂದರೆ ಇಲ್ಲಿ ನಾನು ಗೊತ್ತಿಲ್ಲದವುಗಳನ್ನು ಈ ನೋಡ್ ಗಳಲ್ಲಿನ ಕಾರ್ಯದ ಮೌಲ್ಯಗಳನ್ನಾಗಿ ಮಾಡುತ್ತಿದ್ದೇನೆ ಅದು ನಾನು 1ಡಿ ಯಲ್ಲಿ ಮಾಡಿದ ನೇರ ವಿಸ್ತರಣೆಯಾಗಿದೆ 1ಡಿ ಯಲ್ಲಿ ನನಗೆ ಗೊತ್ತಿಲ್ಲದ ಈ ನೋಡ್ ಗಳನ್ನು ನಾನು ಈ ಶೇಪ್ ಫಂಕ್ಶನ್ ನಲ್ಲಿ ವ್ಯಾಖ್ಯಾನಿಸಿದ್ದೇನೆ ಈಗ ಎಲ್ಲವೂ ಸರಿಯಾಗಿದೆ ನಾನು ಆ ಕಲ್ಪನೆಯನ್ನು ಇಲ್ಲಿ ಮುಂದುವರಿಸಬಹುದು ಮತ್ತು ನೋಡ್ ಗಳು ಬಲ ನೋಡ್ಗಳು ನೋಡ್ ಮೌಲ್ಯಗಳು ತಿಳಿದಿಲ್ಲವೆಂದು ಹೇಳಬಹುದು ಮತ್ತು ಆಕಾರ ಕಾರ್ಯಗಳನ್ನು ಶೇಪ್ ಫಂಕ್ಶನ್ ಹೇಗೆ ನಿರ್ಮಿಸುವುದು ಎಂದು ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೇವೆ ಆದರೆ ನೀವು ಅರ್ಥಗರ್ಭಿತ ಕಲ್ಪನೆ ನೋಡ್ಗಳನ್ನು ಅಜ್ಞಾತ ಎಂದು ಪಡೆಯುತ್ತೀರಿ ಅವನ್ನು ಹೊರತು ಪಡಿಸಿ ಬೇರೆ ಗೊತ್ತಿಲ್ಲದ್ದು ಇವೆಯೆ ಕೇಂದ್ರ ಬಿಂದು ಸರಿ ಆದರೆ ಅದು ಸಹ ತಿಳಿದಿಲ್ಲ ಆದ್ದರಿಂದ ನಾನು ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ವಿಂಗಡಿಸುತ್ತೇನೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳು Maxwell's equations ಮೂಲಭೂತವಾಗಿ ವೆಕ್ಟರ್ ಸಮೀಕರಣಗಳಾಗಿವೆ ಮತ್ತು ಆದ್ದರಿಂದ ನನ್ನ ಗೊತ್ತಿರಲಾರದ್ದು ವಾಸ್ತವವಾಗಿ ವಾಹಕಗಳು ಆದರೆ ನಾನು ಅವುಗಳನ್ನು ಸ್ಕೇಲಾರ್ ನೋಡ್ಗಳ ವಿಷಯದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೇನೆ ಹಾಗಾದರೆ ಆಗ ನಿರ್ದೇಶನಕ್ಕೆ ಏನಾಗುತ್ತದೆ ಆದ್ದರಿಂದ ನಾನು ನಿಮಗೆ ತಿಳಿದಿರುವಂತೆ Ez ಅನ್ನು ಹೊಂದಿದ್ದರೆ ಇದು xy ಸಮತಲದಲ್ಲಿದೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ Ez ತೆಗೆದುಕೊಳ್ಳಬಹುದು Ez ಎಂಬುದು x y ನ ಕಾರ್ಯವಾಗಿದೆ ಆದ್ದರಿಂದ Ez ಮೌಲ್ಯವು ಸ್ವತಃ ಸ್ಕೇಲಾರ್ ಆಗಿದೆ ಆದರೆ ನಾನು ನಿಜವಾದ ವೆಕ್ಟರ್ ಕ್ಷೇತ್ರವನ್ನು ಪ್ರತಿನಿಧಿಸಲು ಬಯಸಿದರೆ ಉದಾಹರಣೆಗೆ ಈ ಸಂದರ್ಭದಲ್ಲಿ H ಇದು ಪ್ಲೇನ್ TM ಧ್ರುವೀಕರಣದಲ್ಲಿ H ವೆಕ್ಟರ್ ಪ್ಲೇನ್ ಆಗಿದೆ ನಾನು H ವೆಕ್ಟರ್ ಅನ್ನು ಪ್ಲೇನ್ ದಲ್ಲಿ ಪ್ರತಿನಿಧಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ನೋಡ್ಗಳು ನನಗೆ ಉಪಯುಕ್ತವಾಗುತ್ತವೆಯೇ ನೋಡ್ ನಿಂದ ನನಗೆ ಸಹಾಯ ವಾಗುತ್ತಿಲ್ಲ ನಾನು ಅದರಿಂದ ನಿರ್ದೇಶನವನ್ನು ಹೇಗೆ ಪಡೆಯುವುದು ಇದು ನನಗೆ ದಿಕ್ಕನ್ನು ನೀಡದ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ಇವುಗಳನ್ನು ನಾವು ನೋಡಿದ್ದೇವೆ ಏಕೆಂದರೆ ಇವುಗಳು ನೋಡ್ ಆಧಾರಿತ ಅಂಶಗಳಾಗಿವೆ ಎಡ್ಜ್ ಆಧಾರಿತ ಅಂಶಗಳು ಎಂದು ಕರೆಯಲ್ಪಡುವದನ್ನು ವ್ಯಾಖ್ಯಾನಿಸಲು ಸಹ ಸಾಧ್ಯವಿದೆ ಆದ್ದರಿಂದ ಎಡ್ಜ್ ಆಧಾರಿತ ಅಂಶಗಳು ಮತ್ತು ನಾವು ನೋಡ್ ಆಧಾರಿತ ಮತ್ತು ಎಡ್ಜ್ ಆಧಾರಿತ ಅಂಶಗಳನ್ನು ನೋಡುತ್ತೇವೆ ಎರಡರಲ್ಲೂ ಅಂಶ ಎಲಿಮೆಂಟ್ದ ಆಕಾರ ತ್ರಿಕೋನವೇ ಆಗಿರುತ್ತದೆ ಈಗ ಇಲ್ಲಿ ಅಜ್ಞಾತವು ಒಂದು ನಿರ್ದಿಷ್ಟ ಅಂಚಿನಲ್ಲಿರುವ ವೆಕ್ಟರ್ನ ಮೌಲ್ಯವಾಗುತ್ತದೆ ಆದ್ದರಿಂದ ಇದು ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ತೋರುತ್ತದೆ ಆದರೆ ಅದನ್ನು ಮುಂದೆ ಸ್ಪಷ್ಟವಾಗಿ ನಿರ್ಮಿಸುತ್ತದೆ ಎಲ್ಲವೂ ಸರಿ ಹೋಗುತ್ತದೆ ಆದರೆ ಮೂಲಭೂತ ನನ್ನ ಅರ್ಥವೇನೆಂದರೆ ನನ್ನ ಅಜ್ಞಾತ ಈಗ ಈ ವೆಕ್ಟರ್ನ ಪ್ರಮಾಣವಾಗಿದ್ದರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಇದು ಈ ವೆಕ್ಟರ್ನ ಪರಿಮಾಣವಾಗಿದ್ದರೆ ನಾನು ಅಂಚಿನಲ್ಲಿ ಒಂದು ದಿಕ್ಕನ್ನು ಹೇರಲು ಸಮರ್ಥನಾಗಿದ್ದೇನೆ ಮತ್ತು ಅದೇ ರೀತಿ ಈ 3 ಅಂಚು ಗಳಿಗೆ ಮತ್ತು ಕೆಲವು ಹಂತದಲ್ಲಿ ನಾನು ಕ್ಷೇತ್ರವನ್ನು ಕಂಡುಹಿಡಿಯಲು ಬಯಸಿದರೆ ಇದು ಈ 3 ವಾಹಕಗಳನ್ನು ಆಧರಿಸಿದ ಯಾವುದೋ ಒಂದು ರೇಖೀಯ ಸಂಯೋಜನೆ ಯಾಗಲಿದೆ ಆದ್ದರಿಂದ ಬಾಹ್ಯಾಕಾಶದ ಪ್ರತಿಯೊಂದು ಬಿಂದು ಮತ್ತು ದಿಕ್ಕು ನ್ನು ನಾನು ಸಂಯೋಜಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಮತ್ತೆ ಇದು ಹೊಸ ಪರಿಕಲ್ಪನೆ ಆದ್ದರಿಂದ ನಾವು ಇದನ್ನು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಆದರೆ ನೋಡ್ ಆಧಾರಿತ ಅಂಶಗಳು ಮತ್ತು ಅಂಚಿನ ಆಧಾರಿತ ಅಂಶಗಳಿವೆ ಎಂದು ನೀವು ತಿಳಿದಿರಬೇಕು ಎಡ್ಜ್ ಆಧಾರಿತ ಅಂಶಗಳಿಗೆ ಹೋಲಿಸಿದರೆ ನೋಡ್ ಆಧಾರಿತ ಅಂಶಗಳು ಸಾಮಾನ್ಯವಾಗಿ ಸೀಮಿತ ನಿಖರತೆಯನ್ನು ಹೊಂದಿರುತ್ತವೆ ವಾಹಕಗಳು ಮತ್ತು ನಿರ್ದೇಶನಗಳ ಬಗ್ಗೆ ಬಹಳ ಜಾಗರೂಕರಾಗಿರಲು ಎಡ್ಜ್ ಆಧಾರಿತ ಅಂಶಗಳು ಅಗತ್ಯ ವಿದ್ಯಾರ್ಥಿ ನೀವು ಬೆಂಬಲ ಎಂದು ಕರೆಯುವಿರಾ ಆದ್ದರಿಂದ ಬಹಳ ಒಳ್ಳೆಯ ಪ್ರಶ್ನೆ ಆದ್ದರಿಂದ ಈಗ ನನ್ನ ಬಳಿ 2 ಎಲಿಮೆಂಟ್ಸ್ ಗಳಿವೆ ಎಂದು ಭಾವಿಸಿದರೆ ಏನಾಗುತ್ತದೆ ಎಂದು ಅವರು ಕೇಳುತ್ತಿದ್ದಾರೆ ಇದು 1D ಯಂತೆಯೇ 2 ಎಲಿಮೆಂಟ್ಸ್ ಗಳನ್ನು ನಾನು ಹೊಂದಿದ್ದೇನೆ ಮತ್ತು ಈ ನೋಡ ನ ಮೌಲ್ಯವು ಇಲ್ಲಿ ವಿಷಯವಲ್ಲ ಏಕೆಂದರೆ ಆಕಾರದ ಕಾರ್ಯವು ಅದರ ಮೌಲ್ಯವನ್ನು ತೆಗೆದುಕೊಂಡಿದೆ ಅದು ಇಲ್ಲಿಗೆ ಹೋದರೆ ಅದು ಇಲ್ಲಿಗೆ ಇಳಿಯಬಹುದು ಮತ್ತು ಇಲ್ಲಿ ಯಾವುದೇ ಮೌಲ್ಯಕ್ಕೆ ಹೋಗಬಹುದು ಏಕೆಂದರೆ ಈ ನೋಡ್ ಮೌಲ್ಯವು ಸ್ಥಿರವಾಗಿರುತ್ತದೆ ಅಂತೆಯೇ ಇದರಲ್ಲಿ ಅಂಚುಎಡ್ಜ ಎರಡೂ ಎಲಿಮೆಂಟ್ ಗಳಿಗೆ ಸಾಮಾನ್ಯವಾಗಿದೆ ಆದ್ದರಿಂದ ಎಡ್ಜ ನ ದಿಕ್ಕು ಎರಡೂ ಎಲಿಮೆಂಟ್ ಗಳ ನಡುವೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಎಡ ಎಲಿಮೆಂಟ್ ದ ಮೇಲೆ ಒಂದು ದಿಕ್ಕು ಮತ್ತು ಬಲ ಎಲಿಮೆಂಟ್ ದ ಇನ್ನೊಂದು ದಿಕ್ಕು ಅದರ ಹಂಚಿಕೆಯ ಅಂಚಿನಲ್ಲಿದೆ ಎಂದು ಅಲ್ಲ ಮೊದಲು ನೀವು ಹಂಚಿದಶೇರ್ಡ್ ನೋಡ್ ಅನ್ನು ಹೊಂದಿದ್ದೀರಿ ಈಗ ನೀವು ಹಂಚಿದ ಅಂಚನ್ನು ಹೊಂದಿದ್ದೀರಿ ಆದ್ದರಿಂದ ಆ ಹಂಚಿಕೆಯ ಅಂಚಿನಲ್ಲಿ ಕ್ಷೇತ್ರದ ದಿಕ್ಕು ವಿಶಿಷ್ಟವಾಗಿದೆ ಆದ್ದರಿಂದ ಯಾವುದೇ ಫ್ಲಿಪ್ಪಿಂಗ್ ಇಲ್ಲಿ ನಡೆಯುತ್ತಿಲ್ಲ ವಿದ್ಯಾರ್ಥಿ ಎರಡೂ ಲೆಕ್ಕಾಚಾರಗಳ ನಾವು ಬದಿಯಲ್ಲಿದ್ದೇವೆಸಮೀಪದಲ್ಲಿದ್ದೇವೆ ಎರಡೂ ಎಡ್ಜ್ ಗಳ ನಡುವೆ ಅಜ್ಞಾತಗೊತ್ತಿಲ್ಲದ ಸಾಮಾನ್ಯವಾದ ಕಾರಣ ಪರಿಗಣಿಸಲಾಗುವುದು ಆದ್ದರಿಂದ ಇದನ್ನು ನೀವು ಪ್ರತಿ ಅಂಚಿಗೆ ಒಂದೇ ದಿಕ್ಕನ್ನು ಪಡೆಯುವ ಸಮೀಕರಣಗಳ ವ್ಯವಸ್ಥೆಯಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ಇದು ತನ್ನದೇ ಆದ ಇತರ ಅಂಚುಗಳನ್ನು ಎಲ್ಲಿಯಾದರೂ ಸೂಚಿಸುತ್ತದೆ ಸಂಯೋಜಿತ ರೀತಿಯಲ್ಲಿ ಸಂಯೋಜಿಸಲ್ಪಟ್ಟರೆ ನಾನು ವ್ಯವಸ್ಥೆಯ ಎಲ್ಲಾ ಅಂಶಗಳನ್ನು ನೋಡಿದಾಗ ಪ್ರತಿಯೊಂದು ಅಂಚಿನಲ್ಲೂ ಒಂದು ವಿಶಿಷ್ಟ ದಿಕ್ಕು ಇರುತ್ತದೆ ಆದ್ದರಿಂದ ಅದು ತಮಾಷೆಯಾಗಿ ಕಾಣುವ ಯಾವುದೇ ವಸ್ತುವಿನ ಮೇಲೆ ಇತರ ವೆಕ್ಟರ್ನಲ್ಲಿ ಕ್ಷೇತ್ರವನ್ನು ವ್ಯಕ್ತಪಡಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ವಿದ್ಯಾರ್ಥಿ ಸರ್ ಒಳ್ಳೆಯದು ಉದಾಹರಣೆಗೆ ನಾನು ಈ ಅಂಚಎಡ್ಜ್ ನ್ನು ಎ ಮತ್ತು ಎಡ್ಜ್ ಬಿ ಮತ್ತು ಎಡ್ಜ್ ಸಿ ಎಂದು ಕರೆದರೆ ವಿದ್ಯಾರ್ಥಿ ಸರಿ ಎ ಮತ್ತು ಬಿ ನಡುವೆ ದಿಕ್ಕಿನಲ್ಲಿ ದೊಡ್ಡ ಜಿಗಿತವಿದೆ ಎಂದು ನೀವು ಹೇಳುತ್ತಿರುವಿರಿ ವಿದ್ಯಾರ್ಥಿ ಹೌದು ಸಮೀಕರಣಗಳು ಕಾಳಜಿ ವಹಿಸುತ್ತವೆ ಏಕೆಂದರೆ ನಾನು ಈ ತೂಕದ ಉಳಿದ ಸ್ಥಿತಿಯನ್ನು ಹೇರಿದಾಗ ವಿದ್ಯಾರ್ಥಿ ಓಹ್ ಅದು ಅಂತಿಮವಾಗಿ ಇಲ್ಲದಿರುವಂತೆ ಮಾಡುತ್ತದೆ ನಾವು ಮ್ಯಾಕ್ಸ್ವೆಲ್ Maxwell's ನ ಸಮೀಕರಣಗಳನ್ನು ಪಾಲಿಸಲು ಪ್ರಯತ್ನಿಸುತ್ತಿದ್ದೇವೆ ಕೆಲವು ವಸ್ತುಗಳು ಅಥವಾ ಅಂತಹ ಯಾವುದೂ ಇಲ್ಲದಿದ್ದರೆ ಮ್ಯಾಕ್ಸ್ವೆಲ್ Maxwell's ನ ಸಮೀಕರಣಗಳು 2 ಪಕ್ಕದ ಬಿಂದುಗಳಲ್ಲಿ ಕ್ಷೇತ್ರದ ನಡುವೆ ಹಠಾತ್ ತಿರುಗಲು ಅನುಮತಿಸುವುದಿಲ್ಲ ಆದ್ದರಿಂದ ನಾವು ಸಮೀಕರಣಗಳ ವ್ಯವಸ್ಥೆಯನ್ನು ಹೇಗೆ ರೂಪಿಸುತ್ತೇವೆ ಎಂಬುದರಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅದರ ಬಗ್ಗೆ ನಾವು ಭಿನ್ನವಾಗಿರಬೇಕಾಗಿಲ್ಲ ಆದ್ದರಿಂದ ಕನಿಷ್ಠ ವಿದ್ಯುತ್ಕಾಂತೀಯ ಕೋರ್ಸ್ನವರೆಗೆ ಇವುಗಳು ನಾವು ಬಳಸುವ ಆಧಾರ ಕಾರ್ಯಗಳಾಗಿವೆ ಆದರೆ ವಿದ್ಯುತ್ಕಾಂತೀಯವಲ್ಲ ವಿದ್ಯುತ್ಕಾಂತೀಯ ಸಮುದಾಯವು ಸೀಮಿತ ಅಂಶವನ್ನು ಮಾಡಿದ ಮೊದಲ ಸಮುದಾಯವಲ್ಲ ಮೊದಲ ಸಮುದಾಯವು ದ್ರವ ಯಂತ್ರಶಾಸ್ತ್ರದ ಜನರು ಮೆಕ್ಯಾನಿಕಲ್ ಎಂಜಿನಿಯರ್ ಏರೋಸ್ಪೇಸ್ ಎಂಜಿನಿಯರ್ಗಳು ನೀವು ಎಡ್ಜ್ ಆಧಾರಿತ ಅಂಶಗಳನ್ನು ಕರೆಯುವದನ್ನು ಸಹ ಅವರು ಬಳಸುತ್ತಾರೆ ಅಲ್ಲಿ ಎಡ್ಜ್ ಆಧಾರಿತ ಅಂಶಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಅವು ಏನೆಂದು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಫ್ಲೂಯಿಡ್ ಮೆಕ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದು ಕೇವಲ ಸಾಮಾನ್ಯ ಜ್ಞಾನವಾಗಿದೆ ಅದರ ಅಂಚು ಗಳು ನನ್ನ ಪ್ರಕಾರ ಅವು ಅಂಚುಗಳನ್ನು ಇಷ್ಟಪಡುವುದಿಲ್ಲ ದ್ರವದ ಹರಿವಿನಂತೆ ಅವು ನಿರ್ದಿಷ್ಟ ದ್ರವದಲ್ಲಿ ಎಷ್ಟು ದ್ರವ ಹರಿಯುತ್ತಿದೆ ಎಂಬುದರ ಬಗ್ಗೆ ಕಾಳಜಿ ವಹಿಸು ತ್ತವೆ ಆದ್ದರಿಂದ ಅವುಗಳ ಮೂಲ ಅಂಶಗಳ ಶೆಪ್ ಫಂಕ್ಷನ್ ಆಕಾರ ಕಾರ್ಯಗಳು ವಾಸ್ತವವಾಗಿ ಈ ರೀತಿ ಕಾಣುತ್ತವೆ ಇವು ಅಂಶಗಳ ನಡುವಿನ ಸಾಮಾನ್ಯ ಅಥವಾ ಸಂರಕ್ಷಿತ ಪ್ರಮಾಣಗಳಾಗಿವೆ ಅಂಚಿಗೆ ಸಾಮಾನ್ಯವಾದ ವೆಕ್ಟರ್ ನ್ನು 2 ಅಂಶಗಳ ನಡುವೆ ಹಂಚಿಕೊಳ್ಳಲಾಗುತ್ತದೆ ಆದ್ದರಿಂದ ಈ ನೀರು ಇಂಟರ್ಫೇಸ್ನಲ್ಲಿ ಹರಿಯುತ್ತಿದ್ದರೆ ಎಡದಿಂದ ಎಷ್ಟು ಬರುತ್ತದೆ ಅದು ಎಷ್ಟು ಬಲಕ್ಕೆ ಹೋಗುತ್ತದೆ ಆದ್ದರಿಂದ ಆ ಸಂರಕ್ಷಣಾ ಪ್ರಮಾಣವು ಈ ಹಸಿರು ಬಾಣ ವಾಗಿದೆ ವಿದ್ಯುತ್ಕಾಂತೀಯ ಸಂದರ್ಭದಲ್ಲಿ ಈ ಬಾಣ ಇದು ಮ್ಯಾಕ್ಸ್ವೆಲ್ Maxwell's ನ ಗಡಿ ಪರಿಸ್ಥಿತಿಗಳ ಯಾವ ಗುಣಲಕ್ಷಣಗಳನ್ನು ಖಚಿತಪಡಿಸುತ್ತದೆ ವಿದ್ಯಾರ್ಥಿ ಸ್ಪರ್ಶಕ ಸ್ಪರ್ಶಕ ನಿರಂತರತೆ ನಾವು ಅಂಶಗಳನ್ನು ಸ್ವತಃ ವಿನ್ಯಾಸಗೊಳಿಸುವ ರೀತಿಯಲ್ಲಿ ನಾವು ಅದನ್ನು ನಿರ್ಮಿಸಿದ್ದೇವೆ ಆದ್ದರಿಂದ ನೀವು ಅದನ್ನು ಉಚಿತವಾಗಿ ಪಡೆಯುತ್ತೀರಿ ಅದೇ ರೀತಿ ನೀವು ದ್ರವ ನಿರ್ಮಾಣ ಯಂತ್ರವನ್ನು ಪಡೆಯುವ ವಿಭಿನ್ನ ನಿರ್ಮಾಣವನ್ನು ಮಾಡುತ್ತೀರಿ ಇಲ್ಲಿ ಸಾಮಾನ್ಯ ಘಟಕವನ್ನು ಸಂರಕ್ಷಿಸಲಾಗಿದೆ ಆದ್ದರಿಂದ ನೀವು ಅದನ್ನು ಪರಿಹಾರವಾಗಿ ನಿರ್ಮಿಸುತ್ತೀರಿ ಈ ಗುಣಲಕ್ಷಣಗಳನ್ನು ಪಡೆಯಲು ನೀವು ಹೆಚ್ಚುವರಿ ಏನನ್ನಾದರೂ ಮಾಡಬೇಕಾಗಿಲ್ಲ ಆದ್ದರಿಂದ ಈ ಅಂಚಿನ ಆಧಾರಿತ ಅಂಶಗಳನ್ನು ಸಹ ನೆಡೆಲೆಕ್ ಎಂದು ಕಂಡುಹಿಡಿದ ವಿಜ್ಞಾನಿಗಳ ಹೆಸರಿನಲ್ಲಿ ಇಡಲಾಗಿದೆ ಆದರೆ ಮೊದಲು ನಾವು ನೋಡ್ ಆಧಾರಿತ ಅಂಶಗಳೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಸರಳವಾದ ನೋಡ್ ಆಧಾರಿತ ಅಥವಾ ಅಂಚಿನ ಆಧಾರಿತ ಅಂಶಕ್ಕಾಗಿ ಪ್ರಸ್ತುತ ಅಸ್ಥಿರಗಳ ಸಂಖ್ಯೆ 3 ಪ್ರತಿ ಅಂಶಕ್ಕೆ 3 ಗೊತ್ತಿಲ್ಲದ್ದು ತಿಳಿಯಲಾರದ್ದು ಮತ್ತು ಆ 3 ಸಹಜವಾಗಿ ಹಂಚಿಕೊಳ್ಳಲಾಗಿದೆ ವಿದ್ಯಾರ್ಥಿ ಸರ್ ಡೊಮೇನ್ನಲ್ಲಿ n ಅಂಶಗಳಿದ್ದರೆ ಎಷ್ಟು ಗೊತ್ತಿಲ್ಲದ್ದು ತಿಳಿಯಲಾರದ್ದು ಇವೆ ವಿದ್ಯಾರ್ಥಿ 3 ಇಲ್ಲ ಅವು 3 ಅಜ್ಞಾತ ವಾಗುವುದಿಲ್ಲ ಏಕೆಂದರೆ ಅನೇಕ ನೋಡ್ಗಳನ್ನು ಸರಿಯಾಗಿ ಹಂಚಿಕೊಳ್ಳಲಾಗಿದೆ ಆದ್ದರಿಂದ ಅದೇ ರೀತಿ 1 ಡಿ ಮತ್ತು ಎಷ್ಟು ನೋಡ್ಗಳು 1 2 3 4 5 6 7 ಕ್ಷಮಿಸಿ 6 6 ನೋಡ್ಗಳಿವೆ ಆದ್ದರಿಂದ ಅಜ್ಞಾತಗಳು 6 ಅಂಶಗಳಲ್ಲಿ 5 ಅಂಶಗಳು ವಿದ್ಯಾರ್ಥಿ 6 5 × 2 10 ನೀವು ಪ್ರತಿ ಅಂಶಕ್ಕೆ 10 ನೋಡ್ಗಳನ್ನು ನೀಡುತ್ತೀರಿ ಆದರೆ ಆ 1 2 3 4 ಅನ್ನು ಹಂಚಿಕೊಳ್ಳಲಾಗುತ್ತದೆ ಆದ್ದರಿಂದ 10 4 6 ಇದು ನನ್ನಲ್ಲಿದೆ ಆದ್ದರಿಂದ ಎರಡು ಆಯಾಮಗಳ ಸಂದರ್ಭದಲ್ಲಿ ಇದೇ ರೀತಿಯ ಲೆಕ್ಕಪತ್ರವು ಸಂಭವಿಸುತ್ತದೆ ಆದ್ದರಿಂದ ಈಗ ನಾವು ನಿಜವಾಗಿಯೂ ಮೊದಲ ನೋಡ್ ಆಧಾರಿತ ಅಂಶವನ್ನು ಸ್ಪಷ್ಟವಾಗಿ ನಿರ್ಮಿಸೋಣ ಆದ್ದರಿಂದ ಇದು 2 ಡಿ ಮೊದಲ ಆದೇಶ ನೋಡ್ ಆಧಾರಿತ ಅಂಶವಾಗಿದೆ ಆದ್ದರಿಂದ ನಾನು ನನ್ನ ತ್ರಿಕೋನವನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ನಾನು ಈ ನೋಡ್ 1 ನೋಡ್ 2 ಮತ್ತು ನೋಡ್ 3 ಎಂದು ಕರೆಯಲಿದ್ದೇನೆ ಆದ್ದರಿಂದ ನಾನು ಏನು ಮಾಡಲಿದ್ದೇನೆ ಆದ್ದರಿಂದ ನಾನು ಈಗ ನಿಮಗೆ ಅಂತಿಮ ಉತ್ತರವನ್ನು ಹೇಳಲಿದ್ದೇನೆ ಮತ್ತು ಜನರು ಅದನ್ನು ಹೇಗೆ ತಿಳಿದರು ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಆದರೆ ನೀವು ಅದನ್ನು ನೋಡಿದಾಗ ನೀವು ತಿಳಿಯುತ್ತೀರಿ ಅದು ತುಂಬಾ ಸೊಗಸಾಗಿದೆ ನಾನು ಏನು ಮಾಡಲಿದ್ದೇನೆಂದರೆ ಈ ತ್ರಿಕೋನದ ಒಳಗೆ ಕೆಲವು ಅನಿಯಂತ್ರಿತ ಪಾಯಿಂಟ್ ಪಿ ಅನ್ನು ನಾನು ವ್ಯಾಖ್ಯಾನಿಸಲಿದ್ದೇನೆ ಆಕಾರ ಕಾರ್ಯಗಳ ಬಗ್ಗೆ ನಡೆಯುತ್ತಿರುವ ಈ ಸಂಪೂರ್ಣ ಚರ್ಚೆ ಯನ್ನು ನೆನಪಿಡಿ ಈ ಅಥವಾ ಅಂಶದ ಒಳಭಾಗಕ್ಕೆ ಸೀಮಿತವಾಗಿದೆ ಈ ತ್ರಿಕೋನವು ತ್ರಿಕೋನದ ಹೊರಗೆ ಅಲ್ಲ ಇದನ್ನು ನಾವು 3 ನೋಡ್ಗಳಿಗೆ ಕಾಲ್ಪನಿಕ ಬಿಂದುವಾಗಿ ಸಂಪರ್ಕಿಸೋಣ ಇದು ನನ್ನ ಪಾಯಿಂಟ್ ಪಿ ಈಗ ನಾನು ನನ್ನ ಮೊದಲ ಆಕಾರದ ಕಾರ್ಯವನ್ನು ತ್ರಿಕೋನ 1ರ ಪ್ರದೇಶವೆಂದು ವ್ಯಾಖ್ಯಾನಿಸುತ್ತೇನೆ ಆದ್ದರಿಂದ ತ್ರಿಕೋನ 1 ಎಂದರೇನು ಇದು ತ್ರಿಕೋನ P23 ರ ಪ್ರದೇಶವಾಗಿದ್ದು Δ123ರ ಪ್ರದೇಶದಿಂದ ಭಾಗಿಸಲಾಗಿದೆ ಇದು ವ್ಯಾಖ್ಯಾನ ಆದ್ದರಿಂದ ಅದನ್ನು N1 ಎಂದು ಗುರುತಿಸಿದಿರಿ ಈಗ ನಾನು 1 ಅನ್ನು ಹೊರಗಿಡುತ್ತೇನೆ ಮತ್ತು ಆದ್ದರಿಂದ P23 ರ ಪ್ರದೇಶವಾಗಿದೆ ಅಂದರೆ ಈ ಪ್ರದೇಶ ಆದ್ದರಿಂದ ಈಗ ಈ ಕಾರ್ಯದ ಕೆಲವು ಗುಣಲಕ್ಷಣಗಳನ್ನು ಇಲ್ಲಿ ನೋಡೋಣ ಆದ್ದರಿಂದ x y ನ ಕಾರ್ಯವಾಗಿ N1ex y ಇದು x y ನ ಕಾರ್ಯವಾಗಲಿದೆ ಏಕೆಂದರೆ x y ಎಲ್ಲಿಂದ ಬಂದಿದೆ ಇದು ಪಾಯಿಂಟ್ ಪಿ ನಿರ್ದೇಶಾಂಕಗಳು ನೋಡ್ ಸ್ಥಳಗಳನ್ನು ಸ್ಥಿರವಾಗಿ ಇರಿಸಲಾಗಿದೆ ಪಿ ಒಳಗೆ ಎಲ್ಲಿಯಾದರೂ ಸಂಚರಿಸಬಹುದು ಪಿ ಸಂಚರಿಸಿದಾಗ ನನ್ನ ಫಂಕ್ಷನ್ N 1ex y ಈಗ ಅದು 2 ಆಯಾಮದ ಕಾರ್ಯ ಕಕ್ಷೆಗಳು ಇಲ್ಲಿಗೆ ಬರುತ್ತವೆ ನೋಡ್ 1 ನಲ್ಲಿ ಅದರ ಮೌಲ್ಯ ಎಷ್ಟು ವಿದ್ಯಾರ್ಥಿ 1 ನೋಡ್ 2 ಮತ್ತು 3 0 ತ್ರಿಕೋನದಲ್ಲಿ ಬೀಳುತ್ತದೆ ಆದ್ದರಿಂದ ಇದು ಮೊದಲ ಆದೇಶದ ಪ್ರಕರಣದ ಲಾಗ್ರೇಂಜ್ ಬಹುಪದದಂತಿದೆ ಇದು ಅದರ ಮೌಲ್ಯವನ್ನು 1 ತನ್ನದೇ ಆದ ಸ್ಥಳದಲ್ಲಿ ಮತ್ತು 0 ಅನ್ನು ಇತರ ನೋಡ್ನಲ್ಲಿ ಹೊಂದಿರುತ್ತದೆ ಅದೇ ರೀತಿ ಈ ಕಾರ್ಯವು ಅದರ ಮೌಲ್ಯ 1 ಅನ್ನು ಒಂದು ನಿರ್ದಿಷ್ಟ ನೋಡ್ನಲ್ಲಿ ಹೊಂದಿರುತ್ತದೆ 0 ಎಲ್ಲವೂ ಸರಿ ಕೇವಲ ನೋಡ್ 2 3 ಮಾತ್ರವಲ್ಲ ನೋಡ್ 2 ರಿಂದ 3 ರ ಉದ್ದಕ್ಕೂ ವಿದ್ಯಾರ್ಥಿ 0 ಇನ್ನೂ 0 ಸರಿ ಆದ್ದರಿಂದ ಇದು ಒಂದು ಟೆಂಟ್ನಂತೆಯೇ ಇದೆ ಟೆಂಟ್ ಗೆ ಇಲ್ಲಿ ಸ್ವಲ್ಪ ಎತ್ತರವಿದೆ ನಾನು ಅದರ ಬಗ್ಗೆ ಯೋಚಿಸಿದರೆ ಅದು ಅದರ ಮೌಲ್ಯವನ್ನು 1 ಹೊಂದಿದೆ ಎಂದು ಕಾಣುತ್ತದೆ ಇಲ್ಲಿ 1 ಇದು ಹೆಚ್ಚು 1 ಮತ್ತು ಇದು ಈ 2 ಪಾಯಿಂಟ್ಗಳಲ್ಲಿ 0 ಕ್ಕೆ ಹೋಗುತ್ತದೆ ಮತ್ತು ಅದು ಉಳಿಯುತ್ತದೆ ಅದು 2 ತಲುಪುವವರೆಗೆ ಈ ಸಂಪೂರ್ಣ ಅಂಚಿನಲ್ಲಿ 0 ಈಗ ಈ N 1ex y ಯಾವ ರೀತಿಯ ಕ್ರಿಯಾತ್ಮಕ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ನೀವು ಭಾವಿಸುತ್ತೀರಿ ಇದು ಸ್ಥಿರ ರೇಖೀಯ ಚತುರ್ಭುಜವೇನು ವಿದ್ಯಾರ್ಥಿ ಸಮಯ ನೋಡಿ 1343 ಇದು x ಮತ್ತು y ನಲ್ಲಿ ರೇಖೀಯವಾಗಿರಬೇಕು ಆದ್ದರಿಂದ ಇತ್ತೀಚಿನ ಯಾವುದೇ ಪ್ರೌಢಶಾಲೆ ಹೆರಾನ್ನ Heron's ಸೂತ್ರವನ್ನು ನಾವು ಸರಿಯಾಗಿ ಬಳಸಬಹುದು ಆದ್ದರಿಂದ x2y3 − x3y2 ನಾನು ತ್ರಿಕೋನ ಸೂತ್ರದ ಸ್ಪಷ್ಟ ಪ್ರದೇಶವನ್ನು ಬರೆಯುತ್ತೇನೆ ಅದು ಕೇವಲ ತ್ರಿಕೋನದ ಪ್ರದೇಶದ ಸೂತ್ರವಾಗಿದೆ ಆದ್ದರಿಂದ ಇಲ್ಲಿಯೇ ಸ್ಥಿರಾಂಕಗಳ ಸಂಪೂರ್ಣ ಗುಂಪಿದೆ ಒಮ್ಮೆ ನನ್ನ ಜ್ಯಾಮಿತಿಯನ್ನು ಪಡೆದ ನಂತರ ನಾನು ಅದರಿಂದ ತ್ರಿಕೋನಗಳನ್ನು ಮಾಡಿದ್ದೇನೆ ಆದ್ದರಿಂದ ನೋಡ್ N 1e N 2e N 3e ಈ ಎಲ್ಲಾ ಸಂಖ್ಯೆಗಳು ನಿವಾರಿಸಲಾಗಿದೆ ಆದ್ದರಿಂದ ನಾನು ಇದನ್ನು ಸಂಕ್ಷಿಪ್ತ ಗೊಳಿಸಿ a1 b1x c1y ಗೆ ಭಾಗಿಸಬಹುದು ಏಕೆಂದರೆ ಡಿನಾಮಿನೆಟರ್ ಎರಡು ಪಟ್ಟು ವಿಸ್ತೀರ್ಣವಾಗಿದೆ ಆದ್ದರಿಂದ ಇದು x ಮತ್ತು y ನಲ್ಲಿ ಉತ್ತಮವಾದ ಒಂದು ಆಯಾಮದ ಕಾರ್ಯವಾಗಿದೆ ಎಂದು ನಾವು ನೋಡಬಹುದು ಅದೇ ರೀತಿ ನನ್ನ N2e ಅನ್ನು ನಾನು ಎನೆಂದು ವ್ಯಾಖ್ಯಾನಿಸಬೇಕು 2 ನೇ ತ್ರಿಕೋನ P13 ರ ಪ್ರದೇಶದ ಪ್ರಕಾರ Δ123 ತ್ರಿಕೋನದಿಂದ ಇದು ಪ್ರದೇಶವಾಗಿದೆ ಮತ್ತು N3e ಇದೇ ರೀತಿ P21 ದ ಪ್ರದೇಶವಾಗಲಿದೆ ಆದ್ದರಿಂದ ಈ ಎಲ್ಲಾ 3 ಶೆಪ್ ಫಂಕ್ಷನ್ ರೇಖೀಯ ಕಾರ್ಯಗಳಾಗಿವೆ ಆದ್ದರಿಂದ ನನ್ನ ಕಾರ್ಯಕ್ಕೆ ನಾನು ಏನು ಮಾಡುತ್ತಿದ್ದೇನೆ ಎಂದು ನೀವು ಯೋಚಿಸಬಹುದಾದ ಜ್ಯಾಮಿತೀಯ ಚಿತ್ರ ಯಾವುದು ಆದ್ದರಿಂದ ನಾನು ಇಲ್ಲಿ ನಿಮಗೆ ತೋರಿಸಿರುವ ಈ ದೃಶ್ಯೀಕರಣವು ನೋಡ್ 1 ಮತ್ತು 0 ನಲ್ಲಿ ಎತ್ತರ 1 ರ ಗುಡಾರದಂತೆ ನಿಮಗೆ ತೋರಿಸಿದೆ ಅದು ನೋಡ್ 2 3 ಅನ್ನು ತಲುಪುವ ಸಮಯ ಮತ್ತು 2 3 ಅನ್ನು ಸಂಪರ್ಕಿಸುವ ಸಾಲು ಈಗ ನಾನು ಯಾವುದೇ ಕಾರ್ಯವನ್ನು ತೆಗೆದುಕೊಂಡರೆ ಕಾರ್ಯ ಹೇಳುತ್ತದೆ U αN 1e βN 2e γN 3e ಆದ್ದರಿಂದ x ಅಲ್ಲ ಆದರೆ x y ಅದು ಹೇಗೆ ಕಾಣುತ್ತದೆ ನೀವು ಇದನ್ನು ದೃಶ್ಯೀಕರಿಸಲು ಬಯಸಿದರೆ ಅದು ಹೇಗೆ ಕಾಣುತ್ತದೆ ವಿದ್ಯಾರ್ಥಿ ಅದರ ಮೇಲ್ಮೈ ಸಮತಲ ವಾಗಿದೆ ಟೆಂಟ್ನಂತಹ ಪ್ಲೇನ್ ಮತ್ತೆ ಟೆಂಟ್ನಂತೆ ಮತ್ತು ಸ್ಟ್ಯಾಂಡ್ನ ಎತ್ತರವು 1 2 ಮತ್ತು 3 ರಲ್ಲಿ ಆಲ್ಫಾ ಬೀಟಾ ಗಾಮಾ ವಾಗಿದೆ ಆದ್ದರಿಂದ ನನ್ನ ಅದ್ಭುತ ಡ್ರಾಯಿಂಗ್ ಕೌಶಲ್ಯಗಳನ್ನು ನಾನು ಬಳಸಿದ್ದರೆ ಇದು ಆಲ್ಫಾ ಆಗಿದ್ದರೆ ಇದು ಗಾಮಾ ಮತ್ತು ಬೀಟಾ ಆಗಿರುತ್ತದೆ ಮತ್ತು ಇದು ಒಂದು ಪ್ಲೇನ್ ವಾಗಿದ್ದು ಈ ಎತ್ತರಗಳಿಂದ ಇಲ್ಲಿ ತೂಗು ಹಾಕಿದಂತಿದೆ ಆದ್ದರಿಂದ ನೀವು ಪಕ್ಕದ ಅಂಶಗಳಿಗೆ ಹೋದಾಗ ನಿಮಗೆ ಏನು ಸಿಗುತ್ತದೆ ಆದ್ದರಿಂದ ಇದು 1 ತ್ರಿಕೋನವಾಗಿದೆ ಇಲ್ಲಿ ಮತ್ತೊಂದು ತ್ರಿಕೋನ ಇರುತ್ತದೆ ಇದಕ್ಕೆ ಸ್ವಲ್ಪ ಮೌಲ್ಯವಿದೆ ಎಂದು ಹೇಳೋಣ ಆದ್ದರಿಂದ ನಾನು ಎರಡನೇ ತ್ರಿಕೋನವನ್ನು ಪರಿಗಣಿಸಿದಾಗ ಅದರ ಎತ್ತರ ಹೇಗಿರುತ್ತದೆ ವಿದ್ಯಾರ್ಥಿ ಅದು ಬಂದಿದೆ ಉಲ್ಲೇಖ ಸಮಯ 1743 ಇದು ಇಲ್ಲಿಂದ ಮತ್ತೊಂದು ಟೆಂಟ್ನಂತೆ ಇಲ್ಲಿಂದ ಹೋಗುತ್ತದೆ ಆದರೆ ಇದರ ಮೌಲ್ಯವನ್ನು ಸಂರಕ್ಷಿಸಲಾಗುವುದು ಅದು ಒಂದೇ ಮೌಲ್ಯವಾಗಿರುತ್ತದೆ ಈ 2 ಟೆಂಟ್ ಗಳು ಒಂದೇ ಸಾಲಿನಲ್ಲಿ ಬಂದು ಭೇಟಿಯಾಗುವುದಿಲ್ಲ ಇಲ್ಲಿ ಯಾವುದೇ ಜಿಗಿತ ಇರುವುದಿಲ್ಲ ಏಕೆಂದರೆ ನಾವು ಅದನ್ನು ನಿರ್ಮಿಸಿದ ರೀತಿ ಆಲ್ಫಾ ದಲ್ಲಿ ಏನಾಗುತ್ತಿದೆ ಎಂಬುದು ಇದರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಏಕೆಂದರೆ ನೀವು ಇಲ್ಲಿಗೆ ಬರುವ ಹೊತ್ತಿಗೆ ಇದಕ್ಕೆ ಅನುಗುಣವಾದ ಆಕಾರ ಕಾರ್ಯವು 0 ಆಗುತ್ತದೆ ಅದೇ ರೀತಿ ಇಲ್ಲಿ ಏನು ನಡೆಯುತ್ತಿದೆ ಎಂಬುದರ ಮೇಲೆ ಇದರ ಪ್ರಭಾವವಿಲ್ಲ ಆದ್ದರಿಂದ ಈ ಸಾಲಿನಿಂದ ಇದನ್ನು β ಮತ್ತು γ ನಿಂದ ಸಂಪೂರ್ಣವಾಗಿ ಕಂಡುಹಿಡಿಯಲಾಗುತ್ತದೆ ಇದು ಈ ಎರಡೂ ಅಂಶಗಳಿಗೆ ಸಾಮಾನ್ಯವಾಗಿದೆ ಆದ್ದರಿಂದ ನಾನು ನಿರಂತರವಾಗಿ ಸುಗಮ ಕಾರ್ಯವನ್ನು ಪಡೆದುಕೊಂಡಿದ್ದೇನೆ ಅಂದರೆ ಇದು ನಿರಂತರ ಕಾರ್ಯವಾಗಿದ್ದು ಅದು ಭೇದಾತ್ಮಕವಾಗಿಲ್ಲ ಏಕೆಂದರೆ ನಾವು ಅದರ 2 ಸಾಲುಗಳ ನ್ನು ಇಲ್ಲಿ ನೋಡಬಹುದು ಆದ್ದರಿಂದ ವ್ಯತ್ಯಾಸವು ಇಲ್ಲ ಅವು ಭೇಟಿಯಾಗದಿದ್ದರೂ ಸಹ ವಿದ್ಯಾರ್ಥಿ ಸಮಯ ನೋಡಿ 1833 ನಿಮ್ಮ ಅದೇ ಒಪ್ಪಂದಕ್ಕೆ ಪರಿವರ್ತನೆ ಅದೇ ಸಾಲು ವಿದ್ಯಾರ್ಥಿ ಅದೇ ಸಾಲು ಅದೇ ಸಾಲು ಸಾಮಾನ್ಯ ಅಂಚು ವಿದ್ಯಾರ್ಥಿ ಸಾಮಾನ್ಯ ಅಂಚು ಮತ್ತು ವಿದ್ಯಾರ್ಥಿ ಅದು ಇಲ್ಲಿ ಇದ್ದರೆ ಕೆಲಸ ಮಾಡುವುದಿಲ್ಲ ಇಲ್ಲ ಎಂದು ಭಾವಿಸಿ ಅದು ಆಗುವುದಿಲ್ಲ ಆದ್ದರಿಂದ ಈ ಉದ್ದಕ್ಕೂ ನಾವು ಒಂದು ನೋಟವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದು ನಿಮ್ಮ ಒಂದು ಅಂಚು ಈ ರೀತಿ ಬರುತ್ತದೆ ಇನ್ನೊಂದು ಅಂಚು ಈ ರೀತಿ ಬರುತ್ತದೆ ವಿದ್ಯಾರ್ಥಿ ಮೂರನೆಯದು ಮಾಡಬಹುದು ಮೂರನೆಯದು ಈ ಸಾಲಿನ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಇದು ನನ್ನದು ನಾನು ಇಲ್ಲಿಂದ ಈ ದಿಕ್ಕನ್ನು ನೋಡುತ್ತಿದ್ದೇನೆ ಇದು ನನ್ನ ಎತ್ತರ α ಮತ್ತು ಇದು ನನ್ನ ಎತ್ತರ ε ಈ 2 ಒಂದೇ ಹಂತದಲ್ಲಿ ಸೇರದಿದ್ದರೆ ಅದನ್ನು ಸರಿಪಡಿಸಲು ನಿಮಗೆ ಯಾವುದೇ ಮಾರ್ಗವಿಲ್ಲ ಏಕೆಂದರೆ ಇಲ್ಲಿ ಏನು ನಡೆಯುತ್ತಿದೆ ಎಂಬುದಕ್ಕೆ ಇಲ್ಲಿ ಯಾವುದೇ ಪಾತ್ರವಿಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂಬುದು ಇಲ್ಲಿ ಯಾವುದೇ ನಿಯಮದಂತೆ ಆಡಲಾಗುವುದಿಲ್ಲ ಇಲ್ಲಿ ಈ ಸಾಲಿನ ಎತ್ತರದ ಮೌಲ್ಯವನ್ನು ಸಂಪೂರ್ಣವಾಗಿ β ಮತ್ತು γ ನಿಂದ ನಿಗದಿಪಡಿಸಲಾಗಿದೆ ಆದ್ದರಿಂದ ನೀವು ನಿರಂತರತೆಯನ್ನು ಉಚಿತವಾಗಿ ಪಡೆಯುತ್ತೀರಿ β ಮತ್ತು γ ಹಂಚಿದ ನೋಡ್ಗಳಾಗಿವೆ ವಿದ್ಯಾರ್ಥಿ ಹೌದು 2 ಅಂಶಗಳಿಗೆ ಆದ್ದರಿಂದ ಅವು ಪ್ರತ್ಯೇಕ ಮೌಲ್ಯವನ್ನು ಹೊಂದಿಲ್ಲ ಆದ್ದರಿಂದ ಇದು ಬಹಳ ಉತ್ತಮವಾದ ನಿರಂತರತೆಯ ಗುಣಲಕ್ಷಣಗಳನ್ನು ಆಧಾರ ಕಾರ್ಯದಲ್ಲಿ ನಿರ್ಮಿಸಲಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನಾನು ಪಡೆಯುವ ಪರಿಹಾರವು ಸಹ ಪಾಲಿಸುತ್ತದೆ ಎಂದರೆ ನಾನು ಈ ಆಧಾರದ ಮೇಲೆ ನನ್ನ ಪರಿಹಾರವನ್ನು ಪ್ರಕ್ಷೇಪಿಸುತ್ತಿದ್ದೇನೆ ಎಂದರೆ ಅದು ಬಹಿರಂಗಪಡಿಸಲು ಈ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ